ಈ ದಿನ ನಾವು ಗ್ರೀನ್ಸ್ ಥಿಯರಂ Green's theorem ನ ವಿಷಯವನ್ನು ಚರ್ಚಿಸಲಿದ್ದೇವೆ ಮೂಲತಃ ಈ ಪ್ರಮೇಯವು ಡಬಲ್ ಇಂಟೆಗ್ರಲ್ ಮತ್ತು ಲೈನ್ ಇಂಟೆಗ್ರಲ್ ಗಳ ನಡುವಿನ ರೂಪಾಂತರದ ಬಗ್ಗೆ ತಿಳಿಸುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಲೈನ್ ಇಂಟೆಗ್ರಲ್ ಅಥವಾ ಕರ್ವ್ ಇಂಟೆಗ್ರಲ್ ಗಳ ಬಗ್ಗೆ ಚರ್ಚಿಸಿದ್ದೇವೆ ಈಗ ಪ್ರಮೇಯದ ವಿಷಯಕ್ಕೆ ಹಿಂತಿರುಗಿ ಅದರ ನಿರೂಪಣೆಯನ್ನು ಪರಿಶೀಲಿಸೋಣ R2ನಲ್ಲಿ R ಒಂದು ಪ್ರದೇಶ ವಾಗಿರಲಿ ನಾವು ಇಲ್ಲಿ ಎರಡು ಆಯಾಮಗಳ ಸಮತಲ ದ ಪ್ರದೇಶದ ವಿಷಯ ಮಾತನಾಡುತ್ತಿದ್ದೇವೆ ಅದರ ಸೀಮಾರೇಖೆ ಯು ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗಿದೆ ಅಂದರೆ R2ನಲ್ಲಿ R ಒಂದು ಪ್ರದೇಶ ಅದರ ಸೀಮಾರೇಖೆ ಯು ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗಿದೆ ಅಂದರೆ ಕರ್ವ್ ತನ್ನನ್ನು ತಾನೇ ಛೇದಿಸುದಿಸುವುದಿಲ್ಲ ಎಂದು ಇದರ ಅರ್ಥ ಇದರ ಬಗ್ಗೆ ನಾವು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಚರ್ಚಿಸಿದ್ದೇವೆ ಪೀಸ್ ವೈಸ್ ಸ್ಮೂತ್ ಎಂದರೇನು ಈ ಪದವನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಇಲ್ಲಿ "ಅಪ್ರದಕ್ಷಿಣಾಕಾರವಾಗಿ ಅಭಿಮುಖವಾದ" ಎನ್ನುವ ಇನ್ನೊಂದು ಪದವಿದೆ ನಾವು ಈ ಕರ್ವ್ ನ ಮೇಲೆ ಚಲಿಸಿದ್ದೇವೆ ಎಂದು ಇದರ ಅರ್ಥ ಉದಾಹರಣೆಗೆ ನಾವು ಈ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆ ಆಗ ಪ್ರದೇಶ R ಸದಾ ಚಲಿಸುವ ದಿಕ್ಕಿನ ಎಡಗಡೆಗೆ ಇರುತ್ತದೆ ನೀವು ಈ ದಿಕ್ಕಿನಲ್ಲಿ ಚಲಿಸಿದರೆ ಪ್ರದೇಶವು ಯಾವಾಗಲೂ ಎಡಗಡೆಗೆ ಇರುತ್ತದೆ ಇದನ್ನು ನಾವು "ಧನಾತ್ಮಕವಾಗಿ ಅಭಿಮುಖವಾಗಿರುವುದು" positively oriented ಅಥವಾ oriented counterclockwise ಎಂದು ಕರೆಯುತ್ತೇವೆ 2 ಕಂಪೋನೆಂಟ್ ಗಳ FF1xyiF2xyjಅನ್ನು ನಾವು ತೆಗೆದುಕೊಂಡರೆ ನಾವೀಗ 2 ಆಯಾಮಗಳಲ್ಲಿದ್ದೇವೆ ಇಲ್ಲಿ F ಒಂದು ಸ್ಮೂತ್ ಅಂದರೆ F1 ಮತ್ತು F2 2 ವೇರಿಯಬಲ್ ಗಳ ಈ ಎರಡು ಫಂಕ್ಷನ್ ಗಳು C1 ಪಂಕ್ಷನ್ ಗಳು ಆದ್ದರಿಂದ ಈ ಫಂಕ್ಷನ್ ಗಳು ಪ್ರದೇಶ R ಮತ್ತು ಅದರ ನಿಮ್ಮ ಸೀಮಾರೇಖೆಯ ಮೇಲೆ ಕಂಟಿನ್ಯೂಸ್ ಮತ್ತು ಡಿಫರೆನ್ಷಿಯಬಲ್ ಆಗಿರುತ್ತವೆ CF⋅dr ಈ ಕರ್ವ್ ಇಂಟೆಗ್ರಲ್ಅನ್ನು ನಾವು ಕಂಪೋನೆಂಟ್ ಗಳಾಗಿ CF1dxF2dy ಈ ರೀತಿಯೂ ಬರೆಯಬಹುದು ನಮಗೆ ಸಿಗುವ ಒಂದು ಗಮನಸೆಳೆಯುವ ಫಲಿತಾಂಶವೆಂದರೆ ಕರ್ವ್ ಇಂಟೆಗ್ರಲ್ CF⋅dr ಈ ಡಬಲ್ ಇಂಟೆಗ್ರಲ್ಗೆ ಸಮನಾಗಿರುತ್ತದೆ ಈ ಡಬಲ್ ಇಂಟೆಗ್ರಲ್ ಅನ್ನು ಪ್ರದೇಶ R ನ ಮೇಲೆ ತೆಗೆದಿದ್ದೇವೆ ಹಾಗೂ ನಮ್ಮಲ್ಲಿ ∬RF2∂x F1∂ydA ಈ ಎರಡು ಭಾಗಶಃ ವ್ಯುತ್ಪನ್ನ ಗಳಿವೆ ಈ ಕರ್ವ್ ಇಂಟೆಗ್ರಲ್ಅನ್ನು R ನ ಮೇಲಿನ ಈ ಏರಿಯಾ ಇಂಟೆಗ್ರಲ್ ಆಗಿ ಪರಿವರ್ತಿಸಲಾಗಿದೆ ಈ ಇಂಟೆಗ್ರಲ್ಅನ್ನು ಈ ರೀತಿಯಾಗಿಯೂ ಬರೆಯಬಹುದೆಂದು ಗಮನಿಸಿ ಈ ಕಡೆ ನಮ್ಮಲ್ಲಿ ಕರ್ವ್ ಇಂಟೆಗ್ರಲ್ ಇದೆ ಬಲಭಾಗದಲ್ಲಿ ನಾವು ಇದನ್ನು ಕಂಪೋನೆಂಟ್ ಗಳಾಗಿ F2∂x F1∂y ಈ ರೀತಿ ಬರೆದಿದ್ದೇವೆ ಈ ಇಂಟೆಗ್ರಲ್ ನಲ್ಲಿ dxdyಯನ್ನು dA ದಿಂದ ಬದಲಾಯಿಸಬಹುದು ಇದು R ನ ಮೇಲಿನ ಡಬಲ್ ಇಂಟೆಗ್ರಲ್ ಈ ಇಂಟೆಗ್ರಲ್ ಅನ್ನು curlFk ಈ ರೂಪದಲ್ಲೂ ಬರೆಯಬಹುದು ಏಕೆಂದರೆ curlF ನ ಮೌಲ್ಯವು i j k ಮತ್ತು ∂x∂y∂z ಹಾಗೂ Fನ ಕಾಂಪೊನೆಂಟ್ಗಳಾದ F1 F2ಹಾಗೂ F3ಮೂರನೇ ಕಾಂಪೊನೆಂಟ್ ಯಾವಾಗಲೂ 0 ಇರುತ್ತದೆ ಇವುಗಳ ಡಿಟರ್ಮಿನಂಟ್ಗೆ ಸಮ ನಾವು k ಜೊತೆ ಡಾಟ್ ಪ್ರಾಡಕ್ಟ್ ತೆಗೆಯುತ್ತಿರುವುದರಿಂದ curlFನ k ಕಂಪೋನೆಂಟ್ ಕಂಡುಹಿಡಿದರೆ ಸಾಕು i ಅಥವಾ j ಕಂಪೋನೆಂಟ್ಗಳ ಅಗತ್ಯವಿಲ್ಲ i ಮತ್ತು j ಕಂಪೋನೆಂಟ್ ಗಳು ಹೇಗಿದ್ದರೂ 0 ಆಗುತ್ತವೆ k ಕಂಪೋನೆಂಟ್ ಇಲ್ಲಿ F2∂x F1∂y ಹಾಗಾಗಿ k ಜೊತೆ ಡಾಟ್ ಪ್ರಾಡಕ್ಟ್ ತೆಗೆದಾಗ ನಮಗೆ F2∂x F1∂y ಈ ಮೌಲ್ಯ ಸಿಗುತ್ತದೆ ಪ್ರಮೇಯ ಇದನ್ನೇ ಹೇಳುತ್ತದೆ ನಾವು ಇದನ್ನು ಒಂದೋ ಕಂಪೋನೆಂಟ್ ರೂಪದಲ್ಲಿ ಬರೆಯಬಹುದು ಇಲ್ಲವೇ ನಾವಿದನ್ನು curlFk ಈ ರೂಪದಲ್ಲಿ ಬರೆಯುತ್ತೇವೆ ಯಾಕೆಂದರೆ ಮುಂದೆ ಹೆಚ್ಚಿನ ಆಯಾಮಗಳಿಗೆ ಇದನ್ನು ಸಾರ್ವತ್ರೀಕರಣಗೊಳಿಸಿದಾಗ ಈ ರೂಪವು ಬಳಕೆಯಾಗುತ್ತದೆ ಆದ್ದರಿಂದ ಆಗ ನಾವು ಈ ರೂಪವನ್ನು ಇನ್ನೊಮ್ಮೆ ಚರ್ಚಿಸಲಿದ್ದೇವೆ ಈ ಪ್ರಮೇಯದ ಸಾಧನೆಯು ಸರಳವಾಗಿದೆ ನಾವು C ಯನ್ನು xy ಸಮತಲ ದ ಒಂದು ಸಿಂಪಲ್ ಸ್ಮೂತ್ ಕ್ಲೋಸ್ಡ್ ಕರ್ವ್ ಆಗಿ ತೆಗೆದುಕೊಳ್ಳೋಣ C ಗೆ ಈ ಕೆಳಗಿನ ವಿಶೇಷ ಗುಣವಿದೆ ಎಂದು ಅಂದುಕೊಳ್ಳೋಣ x ಅಥವಾ y ಅಕ್ಷರೇಖೆಗೆ ಸಮಾನಾಂತರ ವಾಗಿರುವ ಯಾವುದೇ ಸರಳ ರೇಖೆಗಳು C ಯನ್ನು 2 ಬಿಂದುಗಳಿಗಿಂತ ಹೆಚ್ಚಿನ ಬಿಂದುಗಳಲ್ಲಿ ಛೇದಿಸುವುದಿಲ್ಲ ಇದು ಕರ್ವ್ ನ ಮೇಲಿರುವ ನಿರ್ಬಂಧ ನಾವು ಈ ಸಿಂಪಲ್ ಸ್ಮೂತ್ ಕ್ಲೋಸ್ಡ್ ಕರ್ವ್ ಅನ್ನು ತೆಗೆದುಕೊಂಡಿದ್ದೇವೆ x ಅಕ್ಷರೇಖೆಗೆ ಸಮಾನಾಂತರ ವಾಗಿ ಈ ಸರಳ ರೇಖೆಗಳನ್ನು ಮತ್ತು y ಅಕ್ಷರೇಖೆಗೆ ಸಮಾನಾಂತರ ವಾಗಿ ಈ ಸರಳ ರೇಖೆಗಳನ್ನು ಎಳೆದರೆ ಈ ರೇಖೆಗಳು ರೇಖಾಚಿತ್ರವನ್ನು ಎರಡಕ್ಕಿಂತ ಹೆಚ್ಚಿನ ಬಿಂದುಗಳಲ್ಲಿ ಛೇದಿಸುವುದಿಲ್ಲ ಉದಾಹರಣೆಗೆ ನೀವು ಈ ರೇಖೆಯನ್ನು ಎಳೆದರೆ ಅದು C ಯನ್ನು 2 ಬಿಂದುಗಳಲ್ಲಿ ಛೇದಿಸುತ್ತದೆ ಹಾಗೂ ಈ ದಿಕ್ಕಿನಲ್ಲಿ ಎರಡಕ್ಕಿಂತ ಹೆಚ್ಚಿನ ಬಿಂದುಗಳಲ್ಲಿ ಛೇದಿಸುವುದಿಲ್ಲ ಈಗ ನಾವು ಈ ಕರ್ವ್ ಅನ್ನು 2 ಕರ್ವ್ ಗಳಾಗಿ ಭಾವಿಸುತ್ತೇವೆ ಇಲ್ಲಿ ಸಂಪೂರ್ಣವಾದ ಕರ್ವ್ ಇದೆ ಇದು xa ಮತ್ತು xb ಈ ಎರಡು ರೇಖೆಗಳ ನಡುವೆ ಇದೆ ಈಗ ನಾವೇನು ಮಾಡುತ್ತಿದ್ದೇವೆ ನಾವು ಇದನ್ನು yg1 ಈ ಕರ್ವ್ ಅನ್ನು C1 ಎಂದು ಕರೆಯೋಣ xa ಇಂದ xb ವರೆಗೆ ಇರುವ ಈ ಕರ್ವ್ C1ಅನ್ನು yg1 ಈ ಸಮೀಕರಣದಿಂದ ಸೂಚಿಸಲಾಗಿದೆ ಹಾಗೂ ಈ ಆರಂಭಿಕ ಬಿಂದು b ನಿಂದ ಪ್ರಾರಂಭಿಸಿ ಇದರ ಜೊತೆಯೇ ಈ ಬಿಂದು a ವರೆಗೂ ಹೋಗುವ ಇನ್ನೊಂದು ಕರ್ವ್ ಅನ್ನು C2ಎಂದು ಕರೆಯುತ್ತೇವೆ C2ನ ಸಮೀಕರಣ yg2 ಎಂದು ಅಂದುಕೊಳ್ಳೋಣ g2ಗೆ x ಇಲ್ಲಿ b ಮತ್ತು a ಯ ಮಧ್ಯೆ ಬದಲಾಗುತ್ತದೆ ಇಲ್ಲಿ ಇದನ್ನೇ ಕೊಡಲಾಗಿದೆ ಇಲ್ಲಿ ಕೊಟ್ಟಿರುವ ಸಿಂಪಲ್ ಕ್ಲೋಸ್ಡ್ ಕರ್ವ್ C 2 ಕರ್ವ್ ಗಳ ಸಂಯೋಗವಾಗಿದೆ ಎಂದರೆ ಈ ಸಂಪೂರ್ಣ ಸಿಂಪಲ್ ಕ್ಲೋಸ್ಡ್ ಕರ್ವ್ ಅನ್ನು C1 ಮತ್ತು C2 ಎನ್ನುವ 2 ಭಾಗಗಳಾಗಿ ವಿಭಾಜಿಸಲಾಗಿತ್ತು ಈಗ ನಾವು ಏನು ಮಾಡುತ್ತೇವೆ ನಾವು F1∂y ಅನ್ನು ಇಂಟಿಗ್ರೇಟ್ ಮಾಡುತ್ತೇವೆ ಏಕೆಂದರೆ ಈ ಪ್ರಮೇಯದ ಒಂದು ಭಾಗದಿಂದ ಈ ಕರ್ವ್ ಇಂಟೆಗ್ರಲ್ ಈ ಡಬಲ್ ಇಂಟೆಗ್ರಲ್ ಗೆ ಸಮ ಎಂದು ನಮಗೆ ಗೊತ್ತು ಆದ್ದರಿಂದ ನಾವುF1∂y ಅನ್ನು y ಯ ಮೇಲೆ yg1 ಇಂದ yg2 ವರೆಗೆ ಇಂಟಿಗ್ರೇಟ್ ಮಾಡುತ್ತೇವೆ ನಾವು ಇದನ್ನು y ಯ ಈ ದಿಕ್ಕಿನಲ್ಲಿ ಮಾಡುತ್ತಿದ್ದೇವೆ ಹಾಗೂ ಮಿತಿ ಗಳು ಈ ಕರ್ವ್ ನಿಂದ ಈ ಕರ್ವ್ ವರೆಗೆ ಇರುತ್ತವೆ ನಾವು F1∂y ಅನ್ನು y ಯ ಮೇಲೆ g1 ನಿಂದ g2 ವರೆಗೆ ಇಂಟಿಗ್ರೇಟ್ ಮಾಡುತ್ತೇವೆ ಇದು y ಸಂಬಂಧಿತ ವ್ಯುತ್ಪನ್ನ ವಾಗಿದೆ ಹಾಗೂ ನಾವು y ಯ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಹಾಗಾಗಿ ಇದು ಕೇವಲ F1 ಮತ್ತು y ಯನ್ನು g2ನಿಂದ ಮತ್ತು ಇಲ್ಲಿ y ಯನ್ನು g1 ನಿಂದ ಬದಲಿಸುತ್ತೇವೆ ನಾವು F1∂y ಅನ್ನು y ಯ ಮೇಲೆ ಇಂಟಿಗ್ರೇಟ್ ಮಾಡಿದ ಪರಿಣಾಮ ಇದು ಈಗ ನಾವು x ನ ಮೇಲೆ a ನಿಂದ b ವರೆಗೆ ಇಂಟಿಗ್ರೇಟ್ ಮಾಡೋಣ ನಾವು ಈಗಾಗಲೇ y ಯ ದಿಕ್ಕಿನಲ್ಲಿ ಈ ಸೀಮಾರೇಖೆ ಯಿಂದ ಮೇಲಿನ ಸೀಮಾರೇಖೆಯ ವರೆಗೆ ಇಂಟಿಗ್ರೇಟ್ ಮಾಡಿದ್ದೇವೆ ಈಗ x ದಿಕ್ಕಿನಲ್ಲಿ ನಮಗೆ ಈಗ x a ಇಂದ bವರೆಗೆ ಗರಿಷ್ಠ ವ್ಯಾಪ್ತಿ ಇದೆ ಮೂಲತಃ ನಾವು ಸಂಪೂರ್ಣ ದತ್ತ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದು ಒಂದು ಫಲಿತಾಂಶ ಇಲ್ಲಿ ನಾವು ಇದನ್ನು ಈಗಾಗಲೇ a ಇಂದ bವರೆಗೆ ಲೆಕ್ಕ ಹಾಕಿದ್ದೇವೆ F1xg2 F1xg1ಇದರ ಮೌಲ್ಯವಾಗಿತ್ತು ಇದನ್ನು a ಇಂದ bವರೆಗೆ ಇಂಟಿಗ್ರೇಟ್ ಮಾಡಲಾಗಿದೆ ಹಾಗೂ ಇಲ್ಲಿಯೂ ಇಂಟೆಗ್ರಲ್ x a ಇಂದ bವರೆಗೆ ಇದೆ ಇಲ್ಲಿ ನಾವು ಮಿತಿ ಗಳನ್ನು ಬದಲಿಸಿದ್ದೇವೆ ಹಾಗಾಗಿ F1 ಋಣಾತ್ಮಕ ಚಿಹ್ನೆಯೊಂದಿಗೆ b ಇಂದ a ವರೆಗೆ y ಕಂಪೋನೆಂಟ್ ಇಲ್ಲಿ g2 ಎಂಬುದನ್ನು ಗಮನಿಸಿ ಈಗ ನಾವು ಈ ರೇಖಾಕೃತಿಯನ್ನು ನೋಡಿದರೆ ನಾವು g2ನ ಮೇಲಿದ್ದೇವೆ ಇಲ್ಲಿ xb ಇಂದ ಈ ದಿಕ್ಕಿನಲ್ಲಿ xa ವರೆಗೆ ಹೋಗುತ್ತಿದ್ದೇವೆ y ಯನ್ನು ಈಗಾಗಲೇ g2 ನಿಂದ ಬದಲಿಸಿದ್ದೇವೆ ಅಂದರೆ ನಾವು ಕರ್ವ್ C2ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದು ಕರ್ವ್ C2ನ ಮೇಲಿನ ಇಂಟೆಗ್ರಲ್ ಅದೇ ರೀತಿ ಇಲ್ಲಿ y ಯನ್ನು g1ನಿಂದ ಬದಲಾಯಿಸಲಾಗಿದೆ ಎಂಬುದನ್ನು ನೀವು ಗಮನಿಸಬಹುದು ಹಾಗಾಗಿ ಇಲ್ಲಿ ನಾವು ಕರ್ವ್ C1ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಆದ್ದರಿಂದ ಇದು C2 ಮೇಲಿನ ಇಂಟೆಗ್ರಲ್ ಹಾಗೂ ಇದು ಕರ್ವ್ C1 ಮೇಲಿನ ಇಂಟೆಗ್ರಲ್ ನಾವು ಇವುಗಳನ್ನು ಸೇರಿಸಬಹುದು ಅಂದರೆ ಇದು C2F1dx ಮತ್ತು ಇದು C1F1dx ಋಣಾತ್ಮಕ ಚಿನ್ಹೆಯೊಂದಿಗೆ ಮತ್ತು ಸಾಮಾನ್ಯವಾದುದನ್ನು ಹೊರಗೆ ತೆಗೆದರೆ ಇವೆರಡನ್ನು ಕೂಡಿಸಿ F1ಅನ್ನು ನಾವು ಈ ಕರ್ವ್ ನ ಮೇಲೆ x ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದು ಏರಿಯಾ ಇಂಟೆಗ್ರಲ್ನ ಫಲಿತಾಂಶ ಈ ಇಂಟೆಗ್ರಲ್ ಸಂಪೂರ್ಣ R ಪ್ರದೇಶದ ಮೇಲಿದೆ ಹಾಗೂ ಫಲಿತಾಂಶವು CF1dx ಆಗಿದೆ ಇನ್ನೊಂದು ಟರ್ಮ್ F1∂y ಕೂಡ ನಮ್ಮಲ್ಲಿತ್ತು ಹಾಗಾಗಿ ನಾವು ಇದನ್ನು ಇನ್ನೊಮ್ಮೆ ಪುನರಾವರ್ತಿಸುತ್ತೇವೆ ಮೊದಲು ನಮಗೆ CF1dx ಸಿಕ್ಕಿತ್ತು ಹಾಗೂ ಏರಿಯಾ ಇಂಟೆಗ್ರಲ್ ∬R F1∂ydA ಅದೇ ರೀತಿಯ ಹಂತಗಳನ್ನು F2∂y ಗೆ ಪುನರಾವರ್ತಿಸುತ್ತೇವೆ ಹಾಗೂ ಮೊದಲು ನಾವು x ನ ಮೇಲೆ ನಂತರ y ಯ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಈಗ ನಾವು ಅದೇ ರೇಖಾಕೃತಿಯನ್ನು ಪರಿಗಣಿಸೋಣ ಆದರೆ ಈಗ ನಾವು y ದಿಕ್ಕಿನಲ್ಲಿ ಸ್ಥಿರಗೊಳಿಸೋಣ ಈ ಮಿತಿ ಗಳು c ಮತ್ತು d ಹಾಗೂ ನಮ್ಮಲ್ಲಿ ಈಗ h1 ಮತ್ತು h2 ಈ 2 ಕರ್ವ್ ಗಳಿವೆ ಇಲ್ಲಿ h1 ಇದೆ ಹಾಗೂ ಇಲ್ಲಿ h2 ಇದೆ x h2 ಗೆ ಸಮನಾಗಿದೆ ಕರ್ವ್ C1ನ ಸಮೀಕರಣ xh1 ಹಾಗೂ ಇದು ನಮ್ಮ C1 ಕರ್ವ್ ಇಲ್ಲಿ y ಯು c ಮತ್ತು d ಗಳ ಮಧ್ಯೆ ಬದಲಾಗುತ್ತದೆ ಹಾಗಾಗಿ y ಯು c ಗಿಂತ ದೊಡ್ಡದು ಮತ್ತು d ಗಿಂತ ಚಿಕ್ಕದಾಗಿದೆ ಅದೇ ರೀತಿ ಇಲ್ಲಿಯೂ ಕರ್ವ್ C2ಗೂ ಕೂಡ y ಯು c ಮತ್ತು d ಗಳ ಮಧ್ಯೆ ಬದಲಾಗುತ್ತದೆ ಆದರೆ ಈ ಕರ್ವ್ c ಇಂದ d ವರೆಗೆ ಹೋಗುತ್ತಿದ್ದರೆ ಇನ್ನೊಂದು ಕರ್ವ್ d ಇಂದ c ವರೆಗೆ ಹೋಗುತ್ತದೆ ಈಗ ನಾವು F2∂x ಅನ್ನು ಮೊದಲು x ನ ಮೇಲೆ ನಂತರ y ಯ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ನಮ್ಮಲ್ಲಿ ಈಗ F2∂x ಇದೆ ನಾವು ಇದನ್ನು x ನ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಇಲ್ಲಿ F2 ಇದೆ ಮತ್ತು x ಗೆ ಇರುವ ಮೇಲಿನ ಮಿತಿಯು h2ಹಾಗೂ ಕೆಳಗಿನ ಮಿತಿ h1 ಆಗಿವೆ ಆದ್ದರಿಂದ ಮೊದಲಿನ ರೀತಿಯ ಸನ್ನಿವೇಶವೇ ಇದೆ ಈಗ ನಾವು y ಯ ಮೇಲೆ c ಇಂದ d ವರೆಗೆ ಇಂಟಿಗ್ರೇಟ್ ಮಾಡೋಣ c ಇಂದ d ವರೆಗೆ ಇಂಟಿಗ್ರೇಷನ್ ಮಾಡಿದಾಗ ಸಿಗುವ ಪದವಿನ್ಯಾಸ ಇದು ನಮಗೆ h2ನಲ್ಲಿ ಮತ್ತು ಇಲ್ಲಿ h1ನಲ್ಲಿ F2ನ ಮೌಲ್ಯ ಸಿಗುತ್ತದೆ ಅಂದರೆ x ಕಾಂಪೋನೆಂಟ್ ಅನ್ನು h2 ನಿಂದ ಹಾಗೂ h1 ನಿಂದ ಬದಲಾಯಿಸಲಾಗಿದೆ ಇದನ್ನು h2 ನಿಂದ ಬದಲಿಸಲಾಗಿದೆ ಹಾಗೂ ಈ ಕರ್ವ್ C2 ನ ಮೇಲೆ c ಇಂದ d ವರೆಗೆ ಚಲಿಸುತ್ತಿದ್ದೇವೆ ಹಾಗೂ ಇಲ್ಲಿ ಸನ್ನಿವೇಶವು ಸ್ವಲ್ಪ ಭಿನ್ನವಾಗಿದೆ ಇಲ್ಲಿ x ಕಂಪೋನೆಂಟ್ ಅನ್ನು h1ನಿಂದ ಬದಲಾಯಿಸಿದ್ದೇವೆ ನಂತರ ನಾವು ಇದನ್ನು y ಯ ಮೇಲೆ c ಇಂದ d ವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದನ್ನು ಈಗ ಧನಾತ್ಮಕ ಚಿಹ್ನೆಯಾಗಿ ಹಾಗೂ ಇದನ್ನು d ಇಂದ c ವರೆಗೆ ಬದಲಾಯಿಸಬಹುದು ಆದ್ದರಿಂದ ಕರ್ವ್ C2 ಗೆ c ಇಂದ d ವರೆಗೆ ಹಾಗೂ C1' ಗೆ d ಇಂದ c ವರೆಗೆ ಮಿತಿಗಳಿವೆ ಆದ್ದರಿಂದ ಈಗ C1' ಮತ್ತು C2 ನ ಮೇಲೆ ನಮಗೆ ಒಂದು ಕ್ಲೋಸ್ಡ್ ಕರ್ವ್ ದೊರೆಯುತ್ತದೆ ಮೊದಲು c ಇಂದ d ವರೆಗೆ ನಂತರ d ಇಂದ c ವರೆಗೆ ಈ ಎರಡು ಇಂಟೆಗ್ರಲ್ ಗಳು ಒಟ್ಟಾಗಿ ಸಂಪೂರ್ಣ ಕ್ಲೋಸ್ಡ್ ಕರ್ವ್ ನ ಮೇಲೆ F2ನ y ಮೇಲಿನ ಇಂಟಿಗ್ರೇಷನ್ ಅನ್ನು ನೀಡುತ್ತದೆ ಆದ್ದರಿಂದ ನಾವು CF2dy∬RF2∂xdA ಎಂದು ತೀರ್ಮಾನಿಸುತ್ತೇವೆ ಈಗ ನಾವು ಹಿಂದಿನ ಸ್ಲೈಡ್ ನಲ್ಲಿ ಪಡೆದ ಫಲಿತಾಂಶದ ಜೊತೆಗೆ ಇದನ್ನೂ ಸೇರಿಸೋಣ ಈಗ ನಮ್ಮಲ್ಲಿ ಈ ಎರಡು ಫಲಿತಾಂಶ ಗಳಿವೆ CF2dy∬RF2∂xdA ಹಾಗೂCF1dx∬R F1∂ydA ಇವೆರಡನ್ನು ಕೂಡಿಸಿದರೆ ನಮಗೆ F1dxF2dyಇರುತ್ತದೆ ಇದು ಕರ್ವ್ ಇಂಟೆಗ್ರಲ್ F⋅dr ಇದರ ಬಲಗಡೆಯ ಭಾಗದಲ್ಲಿ ದತ್ತ ಪ್ರದೇಶ R ನ ಮೇಲೆ F2∂x F1∂y ಇದನ್ನು ಇಂಟಿಗ್ರೇಟ್ ಮಾಡಲಾಗಿದೆ ಆದ್ದರಿಂದ ಇದು ಗ್ರೀನ್ಸ್ ಥಿಯರಂ Green's theorem ಗ್ರೀನ್ಸ್ ಥಿಯರಂ Green's theoremನ ಹೇಳಿಕೆ ಈ ರೀತಿ ಇದೆ F⋅dr ಇದರ ಕ್ಲೋಸ್ಡ್ ಇಂಟೆಗ್ರಲ್ ಅಥವಾ ಕರ್ವ್ ಇಂಟೆಗ್ರಲ್ ಕರ್ವ್ C ಇಂದ ಸುತ್ತುವರಿಯಲ್ಪಟ್ಟ ಈ ಪ್ರದೇಶದ ಅಂದರೆ ಪ್ರದೇಶ R ನ ಮೇಲಿನ ಏರಿಯಾ ಇಂಟೆಗ್ರಲ್ ಗೆ ಸಮ ಆದ್ದರಿಂದ ಈ ಪ್ರಮೇಯದ ಪ್ರಕಾರ ಕರ್ವ್ ನ ಮೇಲೆ ಇಂಟಿಗ್ರೇಟ್ ಮಾಡುವ ಬದಲಾಗಿ ಈ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡುವುದಕ್ಕೆ ಸಮಾನಾರ್ಥಕವಾಗಿದೆ ಆದರೆ ಇಲ್ಲಿ ಇಂಟೆಗ್ರಾಂಡ್ ಬದಲಾಗಿ F2∂x F1∂yಆಗುತ್ತದೆ ಇಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಮೊದಲನೆಯದಾಗಿ Fxyx yixj ಈ ವೆಕ್ಟರ್ ಫೀಲ್ಡ್ ಗೆ ಗ್ರೀನ್ಸ್ ಥಿಯರಂ Green's theoremಅನ್ನು ದೃಢಪಡಿಸಿ ಇಲ್ಲಿ ಪ್ರದೇಶ R rtcos t isin t j ಈ ವೃತ್ತದಿಂದ ಸುತ್ತುವರಿಯಲ್ಪಟ್ಟಿದೆ ಇಲ್ಲಿ t ಯು 0 ದಿಂದ 2 ವರೆಗೆ ಬದಲಾಗುತ್ತದೆ ಹಾಗಾಗಿ ಇದು ಈ ಪ್ಯಾರಾಮೆಟ್ರಿಕ್ ಸಮೀಕರಣದಿಂದ ಕೊಡಲಾದ ಒಂದು ಸಂಪೂರ್ಣವಾದ ವೃತ್ತ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಪರಿಶೀಲಿಸಬೇಕಾಗಿದೆ ಅಂದರೆ ನಾವು ಏರಿಯಾ ಇಂಟೆಗ್ರಲ್ಅನ್ನು ಅಥವಾ ಲೈನ್ ಇಂಟೆಗ್ರಲ್ ಅನ್ನು ಮೊದಲು ಲೆಕ್ಕಹಾಕಿ ಆಮೇಲೆ ಉಳಿದುದನ್ನು ಕಂಡುಹಿಡಿದು ಎರಡೂ ಸಮನಾಗಿವೆಯೇ ಎಂದು ನೋಡಬೇಕು ಇಲ್ಲಿ F1 Fxy ನ ಮೊದಲ ಕಾಂಪೊನೆಂಟ್ x yಆಗಿದೆ ಗ್ರೀನ್ಸ್ ಥಿಯರಂ Green's theorem ನಲ್ಲಿ ನಾವು F2∂x F1∂y ಈ ಮೌಲ್ಯವನ್ನು ಕಂಡುಹಿಡಿಯಬೇಕು ಇಲ್ಲಿ y ಇರುವುದರಿಂದ ನಮಗೆ F1∂y 1 ದೊರೆಯುತ್ತದೆ ಹಾಗೂ F2 ನ ಮೌಲ್ಯವು x ಆದ್ದರಿಂದ F2∂x1 ಮೊದಲು ಏರಿಯಾ ಇಂಟೆಗ್ರಲ್ ಅನ್ನು ಪರಿಗಣಿಸಿದರೆ ಅಲ್ಲಿ F2∂x F1∂y ಇದು ಇಂಟೆಗ್ರಾಂಡ್ ಇಲ್ಲಿ ನಮಗೆ 2 ಸಿಗುತ್ತದೆ ಹಾಗಾಗಿ ಇಲ್ಲಿ ಪ್ರದೇಶ R ನ ಮೇಲೆ 2 ಮತ್ತು ಈ dx dy ಇವೆ ಇದು 0 ದಲ್ಲಿ ಕೇಂದ್ರಿತವಾದ ತ್ರಿಜ್ಯದ ಮೌಲ್ಯ 1 ಇರುವ ವೃತ್ತ ಇದರ ತ್ರಿಜ್ಯ 1 ಆಗಿರುವುದರಿಂದ ಈ ವೃತ್ತದ ವಿಸ್ತೀರ್ಣವು r2 ಅಂದರೆ ಆಗಿರುತ್ತದೆ ಆದ್ದರಿಂದ ಏರಿಯಾ ಇಂಟೆಗ್ರಲ್ ಅಥವಾ ಡಬಲ್ ಇಂಟೆಗ್ರಲ್ನ ಮೌಲ್ಯ 2 ಆಗುತ್ತದೆ ಈಗ ನಾವು F⋅dr ಇದರ ಮೌಲ್ಯವನ್ನು ಪಡೆಯೋಣ ಇದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ಕಲಿತಿದ್ದೇವೆ ಇಲ್ಲಿ Fxyx yixj ಹಾಗೂ x t ಮತ್ತು ysin t ಇಲ್ಲಿ ಇನ್ನೊಮ್ಮೆ x t ಹಾಗೂ ನಾವು drdtಯನ್ನು ಕಂಡುಹಿಡಿಯಬೇಕು cos t ಯ ಉತ್ಪನ್ನ sin t ಹಾಗೂ sin t ಯ ಉತ್ಪನ್ನ cos t ಹಾಗಾಗಿ ಇಲ್ಲಿ cos t j ಆದ್ದರಿಂದ ಇದು sin t icos t j ಇದು drdt ಈ F ಅನ್ನು ನಾವು ಈಗಾಗಲೇ ಪ್ಯಾರಾಮೆಟ್ರಿಕ್ ರೂಪದಲ್ಲಿ ಬರೆದಿದ್ದೇವೆ drdt ಜೊತೆ ಡಾಟ್ ಪ್ರೋಡಕ್ಟ್ ತೆಗೆದು ಆಮೇಲೆ ಅದನ್ನು dt ಯ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಈ ಡಾಟ್ ಪ್ರೋಡಕ್ಟ್ ನ ಮೌಲ್ಯ cos t sin t sin2t cos2t ಇದು cos t sin t sin2t cos2t ಮತ್ತು ಇದರ ಮೌಲ್ಯ 1 ಈ 1 ಅನ್ನು ಇಂಟಿಗ್ರೇಟ್ ಮಾಡಿದಾಗ ನಮಗೆ 2 ಸಿಗುತ್ತದೆ ಹಾಗೂ ಇಲ್ಲಿ 12 ಇದರಿಂದ 2sin t cos t ಸಿಗುತ್ತದೆ ಇಲ್ಲಿ ನಾವು 2 ರಿಂದ ಭಾಗಿಸಿ ಗುಣಿಸಿದ್ದೇವೆ ಹಾಗಾಗಿ ಈ 2sin t cos t sin 2t ಆಗುತ್ತದೆ ಮತ್ತು 1 ಅನ್ನು ಇಂಟಿಗ್ರೇಟ್ ಮಾಡಿದಾಗ ನಮಗೆ 2 ಸಿಗುತ್ತದೆ ಮತ್ತು ಇಲ್ಲಿ ಋಣಾತ್ಮಕ ಚಿಹ್ನೆ ಇದೆ sin 2t ಯನ್ನು ಇಂಟಿಗ್ರೇಟ್ ಮಾಡಿದಾಗ cos 2t2ಸಿಗುತ್ತದೆ ಇದು ಮೇಲಿನ ಮತ್ತು ಕೆಳಗಿನ ಮಿತಿಗಳಲ್ಲಿ 0 ಮೌಲ್ಯವನ್ನು ಕೊಡುತ್ತದೆ ಆದ್ದರಿಂದ ನಮ್ಮ ಉತ್ತರ ಕೇವಲ 2π ಇದು ಕರ್ವ್ ಇಂಟೆಗ್ರಲ್ 2π ಮೌಲ್ಯವನ್ನೇ ಕೊಟ್ಟಿತ್ತು ಇಲ್ಲಿ ಏರಿಯಾ ಇಂಟೆಗ್ರಲ್ 2π ಮೌಲ್ಯವನ್ನು ಕೊಟ್ಟಿದೆ ಕೆಲವೊಮ್ಮೆ ಈ ಪ್ರಮೇಯವು ಬಹಳ ಉಪಯುಕ್ತವಾಗುತ್ತದೆ ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಕರ್ವ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕುವುದು ಸುಲಭವಾದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಏರಿಯಾ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕುವುದು ಸುಲಭವಾಗುತ್ತದೆ ಪದೇಪದೇ ನಾವು ಇದನ್ನು ಗಮನಿಸಲಿದ್ದೇವೆ ಅದಕ್ಕೆ ಅನುಗುಣವಾಗಿ ನಾವು ಒಂದೋ ಕರ್ವ್ ಇಂಟೆಗ್ರಲ್ ಅಥವಾ ಏರಿಯಾ ಇಂಟೆಗ್ರಲ್ ಅನ್ನು ನಿರ್ವಹಿಸಬಹುದು ಈಗ ಇನ್ನೊಂದು ಉದಾಹರಣೆ ಇಲ್ಲಿ ನಾವು ಈ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡು ಹಿಡಿಯುತ್ತೇವೆ ಇದು ಒಂದು ಲೈನ್ ಇಂಟೆಗ್ರಲ್ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಅನ್ವಯಿಸುತ್ತೇವೆ ಇಲ್ಲಿ C ಮೊದಲನೇ ಕ್ವಾಡ್ರಂಟ್ ನಲ್ಲಿರುವ ಒಂದು ಚೌಕ ಈ ಚೌಕವು x1 y1 x ಅಕ್ಷರೇಖೆ ಮತ್ತು y ಅಕ್ಷರೇಖೆ ಈ ರೇಖೆಗಳಿಂದ ಮಾಡಲಾಗಿದೆ ಈ ರೇಖೆ x1 ಹಾಗೂ ಇದು y1ರೇಖೆಯಾಗಿರಲಿ ನಾವು ಈ ಪ್ರದೇಶದಲ್ಲಿದ್ದೇವೆ ಹಾಗೂ ಈ ಕರ್ವ್ ಇದು ಈ ಚೌಕಾಕಾರದ ಗಡಿರೇಖೆ ಇದರ ಮೇಲೆ ಕರ್ವ್ ಇಂಟೆಗ್ರಲ್ ಅನ್ನು ಪಡೆಯಲು ನಾವು ಈ 4 ರೇಖೆಗಳ ಮೇಲೆ ಇಂಟೆಗ್ರಲ್ ಗಳನ್ನು ಕಂಡುಹಿಡಿಯಬೇಕು ಸ್ವಾಭಾವಿಕವಾಗಿ ನಮಗೆ 4 ಬಾರಿ ಇಂಟಿಗ್ರೇಟ್ ಮಾಡಬೇಕಾಗುತ್ತದೆ ಇದು ತುಂಬಾ ಅನಾನುಕೂಲವಾದ ಲೆಕ್ಕಚಾರ ಆದ್ದರಿಂದ ನಾವು ಗ್ರೀನ್ಸ್ ಥಿಯರಂ Green's theoremಅನ್ನು ಉಪಯೋಗಿಸುತ್ತ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಗ್ರೀನ್ಸ್ ಥಿಯರಂ Green's theoremನಿಂದ ಈ ಎರಡು ಇಂಟೆಗ್ರಲ್ ಗಳು ಸಮನಾಗಿರುತ್ತವೆ F1dxF2dy ಇದರಿಂದ F1ಗೆ ಋಣಾತ್ಮಕ ಚಿನ್ಹೆ ಇದೆಯೆಂದು ಕಾಣಬಹುದು ಗ್ರೀನ್ಸ್ ಥಿಯರಂ Green's theoremನಿಂದ ಇದು ಈ ಏರಿಯಾ ಇಂಟೆಗ್ರಲ್ ಗೆ ಸಮನಾಗಿರುತ್ತದೆ ಇದರ ಮೌಲ್ಯವನ್ನು ನಾವು ಈ ಭಾಗಶಃ ವ್ಯುತ್ಪನ್ನ ಗಳಿಂದ ಸುಲಭವಾಗಿ ಪಡೆಯಬಹುದು ಹಾಗಾಗಿ F2∂x ಇದರ ಮೌಲ್ಯವು y ಆಗುತ್ತದೆ F1∂y ಇದರ ಮೌಲ್ಯವು 2y ಆಗುತ್ತದೆ ಹಾಗೂ ಅದು ಋಣಾತ್ಮಕ ಚಿನ್ಹೆಯೊಂದಿಗೆ ಬರುತ್ತದೆ ಈಗಾಗಲೇ ಅಲ್ಲೊಂದು ಋಣಾತ್ಮಕ ಚಿನ್ಹೆ ಇದೆ ಹಾಗಾಗಿ ಅದು ಧನಾತ್ಮಕವಾಗುತ್ತದೆ ಈ ಪ್ರದೇಶದ ಮೇಲೆ y2y ಅನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ ಈ ಪ್ರದೇಶ R ನಲ್ಲಿ ಮಿತಿಗಳು 0 ದಿಂದ 1 ವರೆಗೆ ಹಾಗೂ 0 ದಿಂದ 1 ವರೆಗೆ ಇವೆ ಇದು ಲೆಕ್ಕಹಾಕಲು ಅತಿ ಸರಳವಾಗಿದೆ 3y ಯ ಇಂಟಿಗ್ರೇಷನ್ 3y22 ಹಾಗೂ ಮೇಲಿನ ಮಿತಿ 1 ಕೆಳಗಿನ ಮಿತಿ 0 ಹಾಗಾಗಿ ನಮಗೆ ಇಲ್ಲಿ ಕೇವಲ 1 ಸಿಗುತ್ತದೆ ಆದ್ದರಿಂದ ಇದರ ಮೌಲ್ಯ 32 ಇದು ನಮ್ಮ ಉತ್ತರ ಇದರ ಬದಲಾಗಿ ನೀವು ಈ 4 ಕರ್ವ್ ಗಳ ಮೇಲೆ ಕರ್ವ್ ಇಂಟೆಗ್ರಲ್ ಅನ್ನು ಕಂಡುಹಿಡಿದರೆ ಸ್ವಾಭಾವಿಕವಾಗಿ ಅದು ನಾವು ಮಾಡಿರುವ ಡಬಲ್ ಇಂಟೆಗ್ರಲ್ ನಷ್ಟು ಸರಳವಾಗಿರುವುದಿಲ್ಲ ಇದು ಇನ್ನೊಂದು ಪ್ರಶ್ನೆ ಇದರಲ್ಲಿ ಈ ಸಿಂಪಲ್ ಕ್ಲೋಸ್ಡ್ ಕರ್ವ್ ನಿಂದ ಸುತ್ತುವರೆಯಲ್ಪಟ್ಟ ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯುತ್ತೇವೆ C ಯಾವುದೇ ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗಿರಲಿ C ಯ ಒಳಗಿರುವ ಪ್ರದೇಶದ ವಿಸ್ತೀರ್ಣವು xdy ydx ಇದರ ಇಂಟೆಗ್ರಲ್ ಮತ್ತು ಈ ಸಂಖ್ಯೆ 12 ಈ ಮೌಲ್ಯ ಎಂದು ಸಾಧಿಸುತ್ತೇವೆ ಗ್ರೀನ್ಸ್ ಥಿಯರಂ Green's theorem ನಿಂದ ಈ ಲೈನ್ ಇಂಟೆಗ್ರಲ್ ನಲ್ಲಿ ಇದು F2 ಹಾಗೂ ಋಣಾತ್ಮಕ ಚಿಹ್ನೆಯೊಂದಿಗೆ ಇದು F1 ಇಲ್ಲಿ ಈಗಾಗಲೇ 12 ಇದೆ ನಾವು 12ತೆಗೆದುಕೊಂಡಿದ್ದೇವೆ ಗ್ರೀನ್ಸ್ ಥಿಯರಂ Green's theorem ನಿಂದ ಇದು ಇಂಟೆಗ್ರಲ್ F2∂x F1∂ydxdy ಇದು 12 ನಂತರ F2∂x ಅಂದರೆ 1 ಆಮೇಲೆ F1∂y ಇದರ ಮೌಲ್ಯ 1 ಆದರೆ ಈಗಾಗಲೇ ಅಲ್ಲೊಂದು ಋಣಾತ್ಮಕ ಚಿನ್ಹೆ ಇದೆ ಹಾಗಾಗಿ ಇದು ಧನಾತ್ಮಕ ವಾಗುತ್ತದೆ ಇದು ಪ್ರದೇಶ R ನ ಮೇಲೆ dx dy ಅಷ್ಟೇ ಇದರ ಮೌಲ್ಯ R ನ ವಿಸ್ತೀರ್ಣವನ್ನು ಅಂದರೆ C ಇಂದ ಸುತ್ತುವರಿಯಲ್ಪಟ್ಟ ಪ್ರದೇಶದ ವಿಸ್ತೀರ್ಣವನ್ನು ಕೊಡುತ್ತದೆ ನಾವು ಸಾಧಿಸಬೇಕಾಗಿದ್ದು ಇದನ್ನೇ ಈ ವಿಸ್ತೀರ್ಣದ ಮೌಲ್ಯ ಇಲ್ಲಿ ಕೊಟ್ಟಿರುವ ಇಂಟೆಗ್ರಲ್ 12Cxdy ydx ಆದ್ದರಿಂದ ವಿಸ್ತೀರ್ಣವನ್ನು ಈ ಲೈನ್ ಇಂಟೆಗ್ರಲ್ ನಿಂದ ಕಂಡುಹಿಡಿಯಬಹುದು ನಾವು ಇದನ್ನು ಮುಂದಿನ ಉದಾಹರಣೆಯಿಂದ ಪ್ರಮಾಣೀಕರಿಸಲಿದ್ದೇವೆ ಗ್ರೀನ್ಸ್ ಥಿಯರಂ Green's theorem ಅನ್ನು ಉಪಯೋಗಿಸಿ xacos ybsin ಈ ಎಲ್ಲಿಪ್ಸ್ ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಉಪಯೋಗಿಸಿ ಎಲ್ಲಿಪ್ಸ್ ನ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತಿದ್ದೇವೆ ಹಿಂದಿನ ಉದಾಹರಣೆಯಲ್ಲಿ ವಿಸ್ತೀರ್ಣವನ್ನು ನಮಗೆ ಕೊಟ್ಟಿರುವ ಎಲ್ಲಿಪ್ಸ್ ನ ಮೇಲೆ 12Cxdy ydx ಇದರಿಂದ ಲೆಕ್ಕಹಾಕಬಹುದು ಎಂದು ನೋಡಿದ್ದೇವೆ ಇಲ್ಲಿರುವುದು ಇದು ನಮ್ಮ C ನಾವು ಈಗ xdy ydxಇದರ ಇಂಟೆಗ್ರಲ್ ಅನ್ನು ಕಂಡುಹಿಡಿಯೋಣ ಈ ಲೈನ್ ಇಂಟೆಗ್ರಲ್ ಅನ್ನು ನೇರವಾಗಿ ಲೆಕ್ಕ ಹಾಕೋಣ ಹಾಗಾಗಿ xacos ಮತ್ತು dy ಇದರಿಂದ ನಮಗೆ dybcos θ dθ ಎಂದು ಸಿಗುತ್ತದೆ ನಂತರ y ybsin ಹಾಗೂ dxಅನ್ನು ಇದರಿಂದ ಪಡೆಯಬಹುದು ನಮಗೆ asind ದೊರೆಯುತ್ತದೆ ಈ ಇಂಟೆಗ್ರಲ್ ನ ಮೌಲ್ಯವನ್ನು ನಾವು ಪಡೆಯಬಹುದು ಸಾಮಾನ್ಯ ಪದ abಯನ್ನು ಹೊರಗೆ ತೆಗೆದರೆ sin2θcos2 ಉಳಿಯುತ್ತದೆ ಆದ್ದರಿಂದ ಈ ಮೌಲ್ಯವು 12ab×2π ಆದರೆ 12ಮತ್ತು 2 ಕ್ಯಾನ್ಸಲ್ ಆಗುತ್ತದೆ ಹಾಗಾಗಿ ನಮಗೆ ab ದೊರೆಯುತ್ತದೆ ಇದು xacos ybsin ಈ ಎಲ್ಲಿಪ್ಸ್ ನ ವಿಸ್ತೀರ್ಣದ ಪ್ರಮಾಣಿತ ಫಲಿತಾಂಶ ಇದು ab ಈಗ ನಾವು ಈ ಕರ್ವ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯೋಣ ಇಲ್ಲಿ C ಯು x 0 ದಿಂದ 1 ವರೆಗೆ ಇಲ್ಲಿ ಕೊಟ್ಟಿರುವ ಗಡಿರೇಖೆ ಇಲ್ಲಿ y ಯು 2x2ಮತ್ತು 2x ನ ನಡುವೆ ಇರುತ್ತದೆ ಇಲ್ಲಿನ ಸಂದರ್ಭ ಹೀಗಿದೆ ನಾವು y2x2ಮತ್ತು y2x ಇವುಗಳ ಮಧ್ಯೆ ಇರುವ ಪ್ರದೇಶದ ವಿಸ್ತೀರ್ಣದ ವಿಷಯ ಮಾತನಾಡುತ್ತಿದ್ದೇವೆ y2x ಇದು ಒಂದು ರೇಖೆ ಹಾಗೂ ಇವೆರಡರ ನಡುವಿನ ವಿಸ್ತೀರ್ಣ ನಮಗೆ ಬೇಕಾಗಿದೆ ಕರ್ವ್ ಇಂಟೆಗ್ರಲ್ ಈ ಗಡಿರೇಖೆಯ ಮೇಲೆ ತೆಗೆಯಲಾಗಿದೆ ಗ್ರೀನ್ಸ್ ಥಿಯರಂ Green's theorem ಅನ್ನು ಬಳಸಿ ನಾವು ಈ ಕರ್ವ್ ಇಂಟೆಗ್ರಲ್ ಅನ್ನು ಈ ಭಾಗಶಃ ವ್ಯುತ್ಪನ್ನ ಗಳ ವ್ಯತ್ಯಾಸದ ಈ ಏರಿಯಾ ಇಂಟೆಗ್ರಲ್ ಆಗಿ ಪರಿವರ್ತಿಸಬಹುದು ನಿಮ್ಮ F2 ಇಲ್ಲಿ 2 x y ಎಂದು ಸುಲಭದಲ್ಲಿ ನೋಡಬಹುದು x ಸಂಬಂಧಿತ F2ನ ವ್ಯುತ್ಪನ್ನ ವು ಇಲ್ಲಿ 2 y ಹಾಗೂ ಇಲ್ಲಿಂದ ನಮಗೆ F1 ಇಲ್ಲಿ 2 y ಸಿಗುತ್ತದೆ ಇಲ್ಲಿ 2y 2ydxdy ಇದೆ ಹಾಗೂ ಇದು ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಈ ಕರ್ವ್ ಇಂಟೆಗ್ರಲ್ ಅಥವಾ ಕ್ಲೋಸ್ಡ್ ಲೈನ್ ಇಂಟೆಗ್ರಲ್ನ ನ ಮೌಲ್ಯ 0 ಆಗುತ್ತದೆ ಇಲ್ಲಿ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ x2y2dx2xydy ಈ ಸ್ಕೆಲಾರ್ ಫಂಕ್ಷನ್ ನ ಗ್ರೇಡಿಯಂಟ್ ಎಂಬುದನ್ನು ನೆನಪಿಸಿಕೊಳ್ಳಿ ಇದು ಒಂದು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ ನಾವು ಇಲ್ಲಿ ಒಂದು ನಿರ್ದಿಷ್ಟ ಕ್ಲೋಸ್ಡ್ ಪಾತ್ ಅನ್ನು ಪರಿಗಣಿಸಿದ್ದೇವೆ ಆದರೆ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ಆಗಿದ್ದಲ್ಲಿ ನಾವು ಗಮನಿಸಬೇಕಾದ ವಿಷಯವೆಂದರೆ ಬೇರೆ ಯಾವುದೇ ಕ್ಲೋಸ್ಡ್ ಪಾತ್ ಅನ್ನು ತೆಗೆದುಕೊಂಡರೂ ಆ ಮೌಲ್ಯ 0 ಆಗಿರುತ್ತದೆ ಈ ಸಾಮಾನ್ಯ ವಿಷಯವನ್ನು ನಾವು ಈ ಹಿಂದೆಯೇ ತಿಳಿದುಕೊಂಡಿದ್ದೇವೆ ಇಲ್ಲಿ ಆಗುತ್ತಿರುವುದು ಇಷ್ಟೇ ಇದು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ನಾವು ಈ ಕ್ಲೋಸ್ಡ್ ಕರ್ವ್ ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಸ್ವಾಭಾವಿಕವಾಗಿ ಇದು 0 ಆಗುತ್ತದೆ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುವ ಮೊದಲು ಒಂದು ಸಣ್ಣ ಟಿಪ್ಪಣಿ yx2y2ixx2y2j ಇದರಿಂದ ಕೊಡಲಾಗಿರುವ ವೆಕ್ಟರ್ ಫೀಲ್ಡ್ ಅನ್ನು ಪರಿಗಣಿಸಿ x2y2≤1 ಇದರಿಂದ ಪ್ರತಿನಿಧಿಸಲ್ಪಟ್ಟ ವೃತ್ತದ ಒಳಗಿನ ಪ್ರದೇಶದ ವಿಸ್ತೀರ್ಣವನ್ನು ತೆಗೆದುಕೊಳ್ಳಿ ಈ ವೃತ್ತವನ್ನು ನಾವು xcos ysin ಈ ಸಮೀಕರಣಗಳಿಂದ ಪ್ಯಾರಾಮೆಟ್ರೈಸ್ ಮಾಡಬಹುದು ಈ ಕರ್ವ್ಅನ್ನು ಒಂದು ವೇರಿಯಬಲ್ ನ ವೆಕ್ಟರ್ ಫಂಕ್ಷನ್ ಆಗಿ cos isin j ಈ ಸಮೀಕರಣದಿಂದ ಪ್ರತಿನಿಧಿಸಬಹುದು ಆಗ ನಾವು drdθವನ್ನು ಕಂಡು ಹಿಡಿಯಬಹುದು ಏಕೆಂದರೆ ಕರ್ವ್ ಇಂಟೆಗ್ರಲ್ ನಲ್ಲಿ ನಮಗೆ ಇದನ್ನು ಕಂಡುಹಿಡಿಯುವ ಅಗತ್ಯವಿದೆ ಹಾಗೂ ನಮಗೆ ಇದರ ಮೌಲ್ಯ sin icos j ಎಂಬುದಾಗಿ ಕಂಡುಬರುತ್ತದೆ ನಾವು F⋅dr ಅನ್ನು ಲೆಕ್ಕ ಹಾಕಲು xcos ysin ಎಂಬುದಾಗಿ ಪ್ರತಿಜೋಡಿಸುತ್ತೇವೆ ಇಲ್ಲಿ y ಋಣಾತ್ಮಕ ಚಿನ್ಹೆಯೊಂದಿಗೆ sin ಹಾಗೂ x2y2ನ ಮೌಲ್ಯ 1 ಈಗ ಡಾಟ್ ಪ್ರಾಡಕ್ಟ್ ತೆಗೆಯಬೇಕಾದರೆ ಮೊದಲನೆಯ ಕಂಪೋನೆಂಟ್ ನಲ್ಲಿ sin ಎರಡನೇ ಕಂಪೋನೆಂಟ್ದಲ್ಲಿ ನಮಗೆ xcos ಸಿಗುತ್ತದೆ ಹಾಗೂ ಈ cos ವು drdθದಿಂದ ಸಿಗುತ್ತದೆ ಈ ಇಂಟೆಗ್ರಲ್ ಅನ್ನು ಕಂಡುಹಿಡಿದರೆ ನಮಗೆ ಅದರ ಮೌಲ್ಯ 2 ಸಿಗುತ್ತದೆ ಅದರ ಬದಲಾಗಿ ನಾವು ಗ್ರೀನ್ಸ್ ಥಿಯರಂ Green's theoremಅನ್ನು ಉಪಯೋಗಿಸಿ ಈ ಏರಿಯಾ ಇಂಟೆಗ್ರಲ್ ಅನ್ನು ಕಂಡುಹಿಡಿದರೆ F2ನ ಭಾಗಶಃ ವ್ಯುತ್ಪನ್ನ ಹಾಗೂ F1 ನ ಭಾಗಶಃ ವ್ಯುತ್ಪನ್ನ ಇವುಗಳನ್ನು ಕೊಟ್ಟಿರುವ ಪ್ರಶ್ನೆಯಿಂದ ಪಡೆಯಬಹುದು ನೀವು ಈ ಭಾಗಶಃ ವ್ಯುತ್ಪನ್ನ ಗಳನ್ನು ಲೆಕ್ಕ ಹಾಕಿದರೆ ಇದು 0 ಎಂದು ಗಮನಿಸಬಹುದು ಏಕೆಂದರೆ ಇಲ್ಲಿ ನಮಗೆ x2y2 ದೊರೆಯುತ್ತದೆ ಹಾಗೂ ಇಲ್ಲಿ x2 y2 ಸಿಗುತ್ತದೆ ಇವೆರಡು ಕ್ಯಾನ್ಸಲ್ ಆಗಿ 0 ಮೌಲ್ಯವು ದೊರೆಯುತ್ತದೆ ಇಲ್ಲಿ ನಮಗೆ 2π ಸಿಕ್ಕಿದ್ದರೆ ಈ ಕರ್ವ್ ಇಂಟೆಗ್ರಲ್ ನಮಗೆ 0 ದೊರೆತಿದೆ ಇಲ್ಲಿ ಇರುವ ಸಮಸ್ಯೆಯಾದರೂ ಏನು ಗ್ರೀನ್ಸ್ ಥಿಯರಂ Green's theorem ಇಲ್ಲಿ ಏಕೆ ಅನ್ವಯಿಸುವುದಿಲ್ಲ ಈ ಎರಡು ಮೌಲ್ಯಗಳು ಏಕೆ ಸಮನಾಗಿಲ್ಲ ಇದರ ಕಾರಣವು ಸ್ಪಷ್ಟವಾಗಿದೆ ಏಕೆಂದರೆ ಈ ವೃತ್ತದಿಂದ ಸುತ್ತುವರಿಯಲ್ಪಟ್ಟ ಈ ಪ್ರದೇಶ R ಅನ್ನು ಕೂಲಂಕುಶವಾಗಿ ನೋಡಿದರೆ ಇಲ್ಲಿ x2y20 ಎಂದು ಕೊಡಲಾಗಿದೆ ಆದ್ದರಿಂದ ಇಲ್ಲಿ 0 ಪ್ರದೇಶ R ನಲ್ಲಿ ಸೇರಿಲ್ಲ ಇದು ಕೊಟ್ಟಿರುವ ಪ್ರದೇಶ ಆದರೆ 0 ವನ್ನು ಹೊರತುಪಡಿಸಿ xcos ysin ಈ ಸಮೀಕರಣಗಳಿಂದ ನಮ್ಮ ಈ ಸಿಂಪಲ್ ಕ್ಲೋಸ್ಡ್ ಕರ್ವ್ಅನ್ನು ಕೊಡಲಾಗಿದೆ ಆದರೆ ಈ ಸಿಂಪಲ್ ಕ್ಲೋಸ್ಡ್ ಕರ್ವ್ನಿಂದ ಸುತ್ತುವರಿಯಲ್ಪಟ್ಟ ಇಡೀ ಪ್ರದೇಶವನ್ನು ನಾವು ತೆಗೆದುಕೊಂಡಿಲ್ಲ ಆದರೆ ಗ್ರೀನ್ಸ್ ಥಿಯರಂ Green's theoremನ ಪ್ರಕಾರ ಕ್ಲೋಸ್ಡ್ ಕರ್ವ್ ನಿಂದ ಸುತ್ತುವರಿಯಲ್ಪಟ್ಟ ಸಂಪೂರ್ಣ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಆದರೆ ಈ ಒಂದು ಬಿಂದು 00 ಪ್ರದೇಶ R ನಲ್ಲಿ ಇಲ್ಲ ಏಕೆಂದರೆ ಇದು 00 ದಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಹಾಗಾಗಿ ಈ ಬಿಂದು ಈ ಪ್ರದೇಶದ ಭಾಗವಲ್ಲ ಇಲ್ಲಿ ಗ್ರೀನ್ಸ್ ಥಿಯರಂ Green's theorem ಅನ್ವಯವಾಗುವುದಿಲ್ಲ ಆದ್ದರಿಂದ ಗ್ರೀನ್ಸ್ ಥಿಯರಂ Green's theoremನ ಉಲ್ಲಂಘನವಾಗಿಲ್ಲ ಇಲ್ಲಿ ಗ್ರೀನ್ಸ್ ಥಿಯರಂ Green's theorem ಅನ್ವಯವಾಗುವುದಿಲ್ಲ ಅಷ್ಟೇ ಏಕೆಂದರೆ 0 0 ಈ ಪ್ರದೇಶದ ಭಾಗವಲ್ಲ ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ಈ ಎಲ್ಲಾ ಉಲ್ಲೇಖಗಳನ್ನು ಉಪಯೋಗಿಸಲಾಗಿದೆ ಈ ಉಪನ್ಯಾಸದಲ್ಲಿ ನಾವು ಗ್ರೀನ್ಸ್ ಥಿಯರಂ Green's theoremಅನ್ನು ಅಧ್ಯಯನ ಮಾಡಿದೆವು ಈ ಪ್ರಮೇಯದ ಪ್ರಕಾರ ಕರ್ವ್ ಇಂಟೆಗ್ರಲ್ ಅನ್ನು ಏರಿಯಾ ಇಂಟೆಗ್ರಲ್ ಆಗಿ ಬರೆಯಬಹುದು ಇಲ್ಲಿ ಅತಿಮುಖ್ಯವಾದ ವಿಷಯವೆಂದರೆ ನಿಮ್ಮಲ್ಲಿ ಒಂದು ಕರ್ವ್ ಇದೆ ಒಂದೂ ಬಿಂದುವನ್ನು ಬಿಡದೆ ಅದರಿಂದ ಸುತ್ತುವರಿಯಲ್ಪಟ್ಟ ಸಂಪೂರ್ಣ ಪ್ರದೇಶವನ್ನು ಅಂದರೆ R ಅನ್ನು ತೆಗೆದುಕೊಂಡರೆ ಆಗ ಈ ಪ್ರಮೇಯ ಅನ್ವಯಿಸುತ್ತದೆ ಕರ್ವ್ ಇಂಟೆಗ್ರಲ್ ಅನ್ನು ಏರಿಯಾ ಇಂಟೆಗ್ರಲ್ ನಿಂದ ಈ ಡಬಲ್ ಇಂಟೆಗ್ರಲ್ನ ಸಹಾಯದಿಂದ ಪಡೆಯಬಹುದು ಅಥವಾ ಏರಿಯಾ ಇಂಟೆಗ್ರಲ್ ಅನ್ನು ಈ ಕರ್ವ್ ಇಂಟೆಗ್ರಲ್ ನಿಂದ ಕಂಡುಹಿಡಿಯಬಹುದು ಒಂದು ವೇಳೆ ಕರ್ವ್ ಇಂಟೆಗ್ರಲ್ ಸರಳವಾಗಿದ್ದರೆ ಆಗ ಏರಿಯಾ ಇಂಟೆಗ್ರಲ್ ಅನ್ನು ಕರ್ವ್ ಇಂಟೆಗ್ರಲ್ ನಿಂದ ಪಡೆಯಬಹುದು ಮುಂದಿನ ಉಪನ್ಯಾಸಗಳಲ್ಲಿ ಬಳಸುವ ಒಂದು ಮುಖ್ಯವಾದ ವಿಷಯವೆಂದರೆ ಈ ಕರ್ವ್ ಇಂಟೆಗ್ರಲ್ ಅನ್ನು curlFk ಈ ರೂಪದಲ್ಲಿಯೂ ಬರೆಯಬಹುದು ಇಲ್ಲಿ k ಯು xy ಸಮತಲ ಕ್ಕೆ ಲಂಬ ವಾಗಿತ್ತು xy ಸಮತಲ ಇದು ನಾವೀಗ ಬಳಸುತ್ತಿರುವ 2 ಆಯಾಮ ಗಳ ಸಮತಲ k ಯ ದಿಕ್ಕು ಈ xy ಸಮತಲ ಕ್ಕೆ ಲಂಬ ವಾಗಿದೆ ಹಾಗಾಗಿ ನಾವು ಡಾಟ್ ಪ್ರೋಡಕ್ಟ್ ತೆಗೆದುಕೊಂಡಾಗ ನಮಗೆ ಈ ಏರಿಯಾ ಇಂಟೆಗ್ರಲ್ನ ಇಂಟೆಗ್ರಾಂಡ್ ದೊರೆಯುತ್ತದೆ ಇಂದಿನ ಉಪನ್ಯಾಸ ಇಷ್ಟಕ್ಕೇ ಮುಕ್ತಾಯವಾಗುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ಧನ್ಯವಾದಗಳು